ಇಂಜಿನಿಯರಿಂಗ್ ಗಣಿತ II ರ ಉಪನ್ಯಾಸಗಳಿಗೆ ಮರಳಿ ಸ್ವಾಗತ ಇದು ಎಂಟನೇ ಉಪನ್ಯಾಸ ನಾವು ಸರ್ಫೇಸ್ ಇಂಟೆಗ್ರಲ್ ಈ ವಿಷಯವನ್ನು ಮುಂದುವರಿಸುತ್ತಿದ್ದೇವೆ ಸ್ಕೆಲಾರ್ ಫಂಕ್ಷನ್ ಗಳ ಸರ್ಫೇಸ್ ಇಂಟೆಗ್ರಲ್ ಗಳನ್ನು ಕುರಿತು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಹಾಗಾಗಿ ಈ ದಿನ ನಾವು ವೆಕ್ಟರ್ ಫಂಕ್ಷನ್ ಗಳ ಸರ್ಫೇಸ್ ಇಂಟೆಗ್ರಲ್ ಗಳನ್ನು ಪರಿಚಯಿಸುತ್ತೇವೆ ಈಗ ಮೊದಲಿಗೆ ಓರಿಯಂಟೇಬಲ್ ಸರ್ಫೇಸ್ ಅನ್ನು ಆನಂತರ ಫ್ಲಕ್ಸ್ ಇಂಟೆಗ್ರಲ್ ಎಂದು ಕರೆಯಲಾಗುವ ವೆಕ್ಟರ್ ಫೀಲ್ಡ್ ಗಳ ಸರ್ಫೇಸ್ ಇಂಟೆಗ್ರಲ್ ಗಳನ್ನು ಅಭ್ಯಸಿಸುತ್ತೇವೆ ಹಿಂದಿನ ಉಪನ್ಯಾಸದಲ್ಲಿ ಚರ್ಚಿಸಿರುವುದನ್ನು ಈಗ ನಾವಿಲ್ಲಿ ನೆನಪಿಸಿಕೊಳ್ಳೋಣ ನಾವು g ಯ ಮೇಲ್ಮೈ S ನ ಮೇಲಿನ ಸರ್ಫೇಸ್ ಇಂಟೆಗ್ರಲ್ ನ ವಿಷಯ ತಿಳಿದುಕೊಂಡಿದ್ದೆವು g ಯನ್ನು ಮೇಲ್ಮೈ S ನ ಮೇಲೆ ಇಂಟಿಗ್ರೇಟ್ ಮಾಡುವುದೇ ನಮ್ಮ ಉದ್ದೇಶವಾಗಿತ್ತು ಈ ಸರ್ಫೇಸ್ ಇಂಟೆಗ್ರಲ್ ಅನ್ನು ಈ ಸರಳವಾದ ಏರಿಯಾ ಇಂಟೆಗ್ರಲ್ ಗೆ ಅಥವಾ ಡಬಲ್ ಇಂಟೆಗ್ರಲ್ ಗೆ ಪರಿವರ್ತಿಸಲಾಗುತ್ತದೆ ಇಲ್ಲಿ R ಈ ಮೇಲ್ಮೈಯ ಪ್ರೊಜೆಕ್ಷನ್ ಉದಾಹರಣೆಗೆ ಇದು ಒಂದು ಮೇಲ್ಮೈ ಇದನ್ನು ಯಾವುದೇ ಒಂದು ನಿರ್ದೇಶಾಂಕ ಸಮತಲ ಕ್ಕೆ ಪ್ರಾಜೆಕ್ಟ್ ಮಾಡಲಾಗುತ್ತದೆ ಈ ಮೇಲ್ಮೈ ಯನ್ನು ಈ xy ಸಮತಲದ ಮೇಲೆ ಪ್ರೊಜೆಕ್ಟ್ ಮಾಡಲಾಗಿದೆ ಎಂದುಕೊಳ್ಳೋಣ ಆಗ ನಮಗೆ ಇಲ್ಲಿ xy ಸಮತಲದಲ್ಲಿ R ಸಿಗುತ್ತದೆ ಈ xy ಸಮತಲದಲ್ಲಿರುವ R ಪ್ರದೇಶದ ಮೇಲೆ ಈ ಡಬಲ್ ಇಂಟೆಗ್ರಲ್ ನ ಮೌಲ್ಯವನ್ನು ಪಡೆಯಬೇಕು ಹಾಗೂ ಇಲ್ಲಿ ಒಂದು ಹೆಚ್ಚುವರಿ ಅಂಶವಿದೆ ಏಕೆಂದರೆ ಈ ಮೇಲ್ಮೈಯ ವಕ್ರತೆಗೂ xy ಸಮತಲದ ಮೇಲಿರುವ ಈ ಪ್ರದೇಶಕ್ಕೂ ವ್ಯತ್ಯಾಸವಿದೆ ಆದ್ದರಿಂದ ಈ ಅಂಶ ಹಾಗೂ ಸರಳವಾದ ಒಂದು ಡಬಲ್ ಇಂಟೆಗ್ರಲ್ dA ಸಿಗುತ್ತದೆ ಇಲ್ಲಿ ಬರೆದಿರುವ ಹಾಗೆ R ಎಂಬುದು ನಮ್ಮ ಅನುಕೂಲಕ್ಕೆ ತಕ್ಕಂತೆ xy yzಅಥವಾ zx ಸಮತಲದ ಮೇಲೆ S ನ ಪ್ರೊಜೆಕ್ಷನ್ ಏಕೆಂದರೆ ಮೇಲ್ಮೈಗೆ ಲಂಬವಾಗಿರುವ f ಈ ವೆಕ್ಟರ್ p ಗೆ ಲಂಬವಾಗಿರಬಾರದು ಇಲ್ಲಿ pಯು ಮೇಲ್ಮೈ ಯನ್ನು ಪ್ರೊಜೆಕ್ಟ್ ಮಾಡಿರುವ ಸಮತಲಕ್ಕೆ ಎಳೆದ ಏಕಾಂಶ ಲಂಬ ಸದಿಶ ಇದೇ ವಿಚಾರಗಳೊಂದಿಗೆ ಈಗ ನಾವು ಇನ್ನು ಹೆಚ್ಚು ಸಾಮಾನ್ಯವಾಗಿರುವ ಸರ್ಫೇಸ್ ಇಂಟೆಗ್ರಲ್ ಗಳನ್ನು ನೋಡೋಣ ಅದಕ್ಕಿಂತಲೂ ಮೊದಲು ಇಲ್ಲಿ ನಾವು ಓರಿಯಂಟೇಬಲ್ ಸರ್ಫೇಸ್ ಅನ್ನು ಪರಿಚಯಿಸುತ್ತೇವೆ ಇದು ಒಂದು ನಾವು ಈಗಾಗಲೇ ಚರ್ಚಿಸಿರುವ ಸ್ಮೂತ್ ಸರ್ಫೇಸ್ ಇವೆರಡರಲ್ಲಿರುವ ಏಕೈಕ ವ್ಯತ್ಯಾಸವನ್ನು ನಾವು ಇಲ್ಲಿ ಸೇರಿಸುತ್ತಿದ್ದೇವೆ ಒಂದು ಮೇಲ್ಮೈಯ ಎರಡು ಪಾರ್ಶ್ವಗಳ ಮೇಲೆ ಎರಡು ವಿಭಿನ್ನ ವರ್ಣಗಳನ್ನು ಹಚ್ಚಿದರೆ ನಾವು ಅದನ್ನು ಒಂದು ಓರಿಯಂಟೇಬಲ್ ಸರ್ಫೇಸ್ ಎಂದು ಕರೆಯುತ್ತೇವೆ ದೃಷ್ಟಾಂತಗಳ ಸಹಾಯದಿಂದ ನಾವು ಇದನ್ನು ಇನ್ನೂ ಕೂಲಂಕುಶವಾಗಿ ಅಧ್ಯಯನ ಮಾಡುತ್ತೇವೆ ಉದಾಹರಣೆಗೆ ಇಲ್ಲಿ ಎರಡು ಓರಿಯಂಟೇಬಲ್ ಸರ್ಫೇಸ್ ಗಳಿವೆ ಇದು ಒಂದು ಸಿಲಿಂಡರ್ ಇದಕ್ಕೆ ಎರಡು ಬಣ್ಣಗಳನ್ನು ಹಚ್ಚಬಹುದು ಒಂದು ಒಳಭಾಗಕ್ಕೆ ಇನ್ನೊಂದು ಹೊರಭಾಗಕ್ಕೆ ಹೆಚ್ಚು ಔಪಚಾರಿಕವಾಗಿ ಹೇಳಬೇಕೆಂದರೆ ಪ್ರತಿಯೊಂದು ಬಿಂದುವಿನಲ್ಲಿ ಎರಡು ದಿಕ್ಕುಗಳಲ್ಲಿ ಎರಡು ಲಂಬಗಳಿರುತ್ತವೆ ಒಂದು ಒಳ ದಿಕ್ಕಿಗಿರುವ ಲಂಬ ಇನ್ನೊಂದು ಹೊರ ದಿಕ್ಕಿಗಿದೆ ಅದೇ ರೀತಿ ಈ ಗೋಳದ ಯಾವುದೇ ಬಿಂದುವಿನಲ್ಲಿ ಎರಡು ಲಂಬಗಳು ಇರುತ್ತವೆ ಒಂದು ಹೊರಗಿನ ಕಡೆ ದಿಕ್ಕು ಮಾಡಿರುತ್ತದೆ ಇನ್ನೊಂದು ಲಂಬ ಒಳಗಡೆಯ ದಿಕ್ಕಿನಲ್ಲಿದೆ ಈ ಮೇಲ್ಮೈಗಳ ಯಾವುದೇ ಬಿಂದುವಿನಲ್ಲಿ ಏಕಮಾತ್ರ ಲಂಬವಿರುತ್ತದೆ ಅದಕ್ಕೆ ಎರಡು ದಿಕ್ಕು ಗಳಿವೆ ಒಂದು ದಿಕ್ಕು ಅದಾದರೆ ಇನ್ನೊಂದು ಅದರ ವಿರುದ್ಧ ದಿಕ್ಕು ನಾವು ಮೋಬಿಯಸ್ ಸ್ಟ್ರಿಪ್ ಅನ್ನು ತೆಗೆದುಕೊಂಡರೆ ಆ ದೃಷ್ಟಾಂತವು ಇಲ್ಲಿ ತೆಗೆದುಕೊಂಡ ಮೇಲ್ಮೈ ಗಳಿಂದ ಬೇರೆಯಾಗಿದೆ ಉದಾಹರಣೆಗೆ ನಾನು ಈ ಬಿಂದುವನ್ನು ಆರಿಸಿಕೊಂಡರೆ ಇದು ಈ ಬಿಂದುವಿನಲ್ಲಿ ಲಂಬ ವಾಗಿದೆ ಆದರೆ ನಾನು ಇದರ ಉದ್ದಕ್ಕೂ ಚಲಿಸಿ ಇಲ್ಲಿಗೆ ಹಿಂತಿರುಗಿದರೆ ಆಗ ನಾನು ಸ್ಟ್ರಿಪ್ ಯ ಇನ್ನೊಂದು ಪಾರ್ಶ್ವದಲ್ಲಿ ಬಂದು ತಲುಪಿರುತ್ತೇನೆ ಮೂಲತಃ ಇಲ್ಲಿ ವಿಷಯವೇನೆಂದರೆ ಈ ಜ್ಯಾಮಿತಿಯ ಆಕೃತಿಯ ಮೇಲೆ ನೀವು 2 ವಿಭಿನ್ನ ಬಣ್ಣಗಳನ್ನು ಹಾಕುವ ಹಾಗಿಲ್ಲ ಇದರರ್ಥ ಏನೆಂದರೆ ಇಂತಹ ಜ್ಯಾಮಿತಿಯ ಆಕೃತಿಗಳಿಗೆ 2 ಪ್ರತ್ಯೇಕಿಸಬಹುದಾದ ಮೇಲ್ಮೈಗಳಿಲ್ಲ ಆದ್ದರಿಂದ ನಾವು ಇಂದಿನ ಉಪನ್ಯಾಸದಲ್ಲಿ ಇವುಗಳ ಸರ್ಫೇಸ್ ಇಂಟೆಗ್ರಲ್ ಅನ್ನು ಪರಿಗಣಿಸುವುದಿಲ್ಲ ಹಾಗಾಗಿ ನಿಮಗೆ ಕೊಟ್ಟಿರುವ ಯಾವುದೇ ಮೇಲ್ಮೈಗೆ ಸದಾ 2 ವಿಭಿನ್ನ ಪ್ರತ್ಯೇಕಿಸಬಹುದಾದ ಮುಖಗಳಿರುತ್ತವೆ ಸರಿ ಮೇಲ್ಮೈ S ನ ಮುಖಾಂತರ ಒಂದು ವೆಕ್ಟರ್ ಫೀಲ್ಡ್ F ನ ಹರಿಯುವಿಕೆ ಯನ್ನು ನಾವು ಈ ಉಪನ್ಯಾಸದಲ್ಲಿ ಚರ್ಚಿಸಲಿದ್ದೇವೆ ಇಲ್ಲಿ ಓರಿಯೆಂಟೇಷನ್ ಬಹುಮುಖ್ಯವಾಗುತ್ತದೆ ಏಕೆಂದರೆ ನಾವು ಎರಡು ದಿಕ್ಕುಗಳಲ್ಲಿ ಲಂಬವನ್ನು ಪರಿಗಣಿಸುತ್ತಿದ್ದೇವೆ ಒಂದು ಓರಿಯಂಟೇಬಲ್ ಸರ್ಫೇಸ್ S ನ ಮೂಲಕ n S ಗೆ ಏಕಾಂಶ ಲಂಬ ದ ದಿಕ್ಕಿನಲ್ಲಿ ಹರಿಯುವಿಕೆ ಯನ್ನು ∬SFndσ ಈ ಇಂಟೆಗ್ರಲ್ ನಿಂದ ವರ್ಣಿಸಬಹುದು ಇದು ನಮ್ಮ ಫ್ಲಕ್ಸ್ ಇಂಟೆಗ್ರಲ್ ಲಂಬದ ದಿಕ್ಕಿನಲ್ಲಿ ಈ F ನ ಕಂಪೋನೆಂಟ್ Fn ಅನ್ನು ಮೇಲ್ಮೈ S ನ ಮೇಲೆ ಇಂಟಿಗ್ರೇಟ್ ಮಾಡಲಾಗಿದೆ ಇದನ್ನು ನಾವು ಫ್ಲಕ್ಸ್ ಇಂಟೆಗ್ರಲ್ ಅಥವಾ ಮೇಲ್ಮೈ S ನ ಮೂಲಕ ವೆಕ್ಟರ್ ಫೀಲ್ಡ್ F ನ ಹರಿಯುವಿಕೆ ಎನ್ನುತ್ತೇವೆ ಜ್ಯಾಮಿತೀಯವಾಗಿ ಫ್ಲಕ್ಸ್ ಇಂಟೆಗ್ರಲ್ ಅಂದರೆ ವೆಕ್ಟರ್ ಫೀಲ್ಡ್ F ನ ನಾರ್ಮಲ್ ಕಂಪೋನೆಂಟ್ ನ S ಮೇಲೆ ತೆಗೆದ ಸರ್ಫೇಸ್ ಇಂಟೆಗ್ರಲ್ ಉದಾಹರಣೆಗೆ ಈ F ಒಂದು ದ್ರವದ ಕಂಟಿನ್ಯೂಸ್ ವೆಲಾಸಿಟಿ ಫೀಲ್ಡ್ ಆಗಿದ್ದರೆ xyzನಲ್ಲಿ ρxyz ದ್ರವದ ಸಾಂದ್ರತೆಯಾದರೆ ಅಂತಹ ಒಂದು ಫ್ಲಕ್ಸ್ ಇಂಟೆಗ್ರಲ್ ρFn ಏಕೆಂದರೆ ಇದೇ ಮೇಲ್ಮೈಗೆ ಲಂಬದ ದಿಕ್ಕಿನಲ್ಲಿ ವೆಲಾಸಿಟಿ ಫೀಲ್ಡ್ ನ ಕಂಪೋನೆಂಟ್ ಏಕಾಂಶ ಘನಫಲಕ್ಕೆ S ನ ಮೂಲಕ ಹರಿಯುತ್ತಿರುವ ದ್ರವದ ಮೊತ್ತವನ್ನು ಇದು ನಮಗೆ ತಿಳಿಸುತ್ತದೆ ಆದ್ದರಿಂದ ಈ ಫ್ಲಕ್ಸ್ ಇಂಟೆಗ್ರಲ್ ಗೆ ಇತರ ಹಲವಾರು ಉಪಯೋಗಗಳಿವೆ ಇದರ ಮೌಲ್ಯವನ್ನು ನಾವು ಕೆಲವು ಸರಳವಾದ ಉದಾಹರಣೆಗಳಲ್ಲಿ ಕಂಡುಹಿಡಿಯುತ್ತೇವೆ ಇದರ ಮೌಲ್ಯವನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ತಿಳಿದುಕೊಳ್ಳಲು ಹಿಂದಿನ ಉಪನ್ಯಾಸದಲ್ಲಿ ಅನುಸರಿಸಿದ ಕ್ರಮವನ್ನೇ ಅನುಕರಿಸುತ್ತವೆ ಮೇಲ್ಮೈ ವಿಸ್ತೀರ್ಣ ವನ್ನು ಹೇಗೆ ಕಂಡುಹಿಡಿಯಬಹುದು ಮತ್ತು ಒಂದು ಮೇಲ್ಮೈಯ ಮೇಲೆ ಒಂದು ಸ್ಕೆಲಾರ್ ಫಂಕ್ಷನ್ ನ ಇಂಟೆಗ್ರಲ್ ನ ಮೌಲ್ಯವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಕಳೆದ ಉಪನ್ಯಾಸದಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ ಈ ರೀತಿಯ ಹೆಚ್ಚು ಸಾರ್ವತ್ರೀಕರಣಗೊಂಡ ಇಂಟೆಗ್ರಲ್ ಕಡೆಗೆ ನಾವು ಮುಂದುವರಿಯುತ್ತೇವೆ ಮೇಲ್ಮೈ S fxyzC ಈ ಸಮತಟ್ಟಾದ ಮೇಲ್ಮೈ ಯ ಒಂದು ಭಾಗ ಎಂದು ನಾವು ಭಾವಿಸೋಣ ನಮ್ಮ ಮೇಲ್ಮೈಯನ್ನು zgxy ಈ ಸಮೀಕರಣವು ಕೊಡುತ್ತಿದ್ದರೆ ಆಗ ನಾವು fxyzz gxyಎಂದು ವ್ಯಾಖ್ಯಾನಿಸಬಹುದು ಹಾಗೂ fxyz ಈ ಫಂಕ್ಷನ್ ನ ಮೌಲ್ಯ 0 ಎಂಬುದನ್ನು ಸಮತಟ್ಟಾದ ಮೇಲ್ಮೈಯ ಒಂದು ವಿಶೇಷ ದೃಷ್ಟಾಂತ ಎಂದು ನಾವು ಪರಿಗಣಿಸಲಿದ್ದೇವೆ ಕೊಟ್ಟಿರುವ ಮೇಲ್ಮೈಯ ಸಮೀಕರಣವನ್ನು ಅದು ನಿಖರವಾಗಿ ಪ್ರತಿನಿಧಿಸುತ್ತದೆ ಏಕೆಂದರೆ ನಾವು ಒಮ್ಮೆ ಈ ಮೇಲ್ಮೈಯ ಸಮೀಕರಣವನ್ನು ತೆಗೆದುಕೊಂಡ ಮೇಲೆ ಈ n 2 ಏಕಾಂಶ ಲಂಬ ಗಳಲ್ಲಿ ಒಂದು ಆಗಿರುತ್ತದೆ ನಾನು ಈ ಮೊದಲೇ ವಿವರಿಸಿದಂತೆ ಏಕಾಂಶ ಸದಿಶ ಕ್ಕೆ 2 ದಿಕ್ಕುಗಳಿರುತ್ತವೆ ನಾವು ಈ n ನ ಸಹಾಯದಿಂದ f ನ ಗ್ರೇಡಿಯಂಟ್ ಅನ್ನು ಪಡೆಯಬಹುದು f ನ ಗ್ರೇಡಿಯಂಟ್ ಹೊರ ಮುಖವಾದ ಲಂಬ ದ ದಿಕ್ಕಿನಲ್ಲಿರುತ್ತದೆ ಈ ಗ್ರೇಡಿಯಂಟ್ ಅನ್ನು ನಾರ್ಮಲಯಿಸ್ ಮಾಡಿದರೆ ನಮಗೆ ಏಕಾಂಶ ಸದಿಶ ಸಿಗುತ್ತದೆ ಆದ್ದರಿಂದ ಈ n ಎಂಬುದು ∇f∇fಅಲ್ಲದೆ ಬೇರೇನೂ ಅಲ್ಲ ∇f ಅನ್ನು ನೀವು ಅದರ ಗಾತ್ರ ದಿಂದ ಭಾಗಿಸಿದರೆ ಈ ಏಕಾಂಶ ಸದಿಶ ವನ್ನು ಪಡೆಯಬಹುದು ಈಗ ಹರಿಯುವಿಕೆ ಯು Fn ಇದು ಕೊಟ್ಟಿರುವ ಮೇಲ್ಮೈ f ಗೆ ಲಂಬ n f ನ ಗ್ರೇಡಿಯಂಟ್ ಹಾಗೂ ಅದರ ಸಂಪೂರ್ಣ ಮೌಲ್ಯ ಗಳನ್ನು ಉಪಯೋಗಿಸಿ ಈ ಏಕಾಂಶ ಸದಿಶ ವನ್ನು ಪಡೆಯುತ್ತೇವೆ ಈ ಅಂಶಗಳನ್ನು ನಾವು ಈಗಾಗಲೇ ವಿವರಿಸಿದ್ದೇವೆ ಏಕೆಂದರೆ ಈಗ ನಾವು ನಿರ್ದೇಶಾಂಕ ಸಮತಲ ದ ಮೇಲೆ ಪ್ರಾಜೆಕ್ಟ್ ಮಾಡಿರುವ ಪ್ರದೇಶದ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಈ ಅಂಶವು ಮೇಲ್ಮೈಯ ವಕ್ರತೆ ಯನ್ನು ಸರಿತೂಗಿಸಲು ಇರುವ ಹೆಚ್ಚುವರಿ ಅಂಶ ಆಮೇಲೆ ನಾವು ಇದನ್ನು ಪ್ರಾಜೆಕ್ಟ್ ಮಾಡಿರುವ ಪ್ರದೇಶ R ನ ಮೇಲೆ ಇಂಟಿಗ್ರೇಟ್ ಮಾಡುತ್ತೇವೆ ನಾವು ಈ ಇಂಟೆಗ್ರಲ್ ಅನ್ನು ಲೆಕ್ಕ ಹಾಕಬಹುದು ಇದನ್ನು ಇನ್ನೂ ಸರಳಗೊಳಿಸಬಹುದು ಏಕೆಂದರೆ ಅಂಶ ಮತ್ತು ಛೇದ ಎರಡರಲ್ಲೂ ∇fಇದೆ ಆದ್ದರಿಂದ ಇದನ್ನು ಇನ್ನೂ ಸರಳಗೊಳಿಸಬಹುದು ∬SFndσ ಈ ಇಂಟೆಗ್ರಲ್ ನಿಂದ ಕೊಡಲ್ಪಟ್ಟ ಫ್ಲಕ್ಸ್ ಇಂಟೆಗ್ರಲ್ ನ ಮೌಲ್ಯವನ್ನು ∬RF∇f∇f⋅pdA ಇದರ ಸಹಾಯದಿಂದ ಕಂಡುಹಿಡಿಯಬಹುದು ಈಗ ನಾವು ಉದಾಹರಣೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆಯಲ್ಲಿ ನಮಗೆ ಮೇಲ್ಮೈ S ನ ಮೂಲಕ ಹೊರಹೋಗುವ Fyzjz2k ಇದರ ಹರಿಯುವಿಕೆ ಯನ್ನು ಪಡೆಯಬೇಕಾಗಿದೆ ಒಳ ದಿಕ್ಕಿನಲ್ಲಿ ಹಾಗೂ ಹೊರ ದಿಕ್ಕಿನಲ್ಲಿ ಹರಿಯುವಿಕೆ ಇದೆ ನಾವು ಇಲ್ಲಿ ಕೇವಲ ಹೊರ ದಿಕ್ಕನ್ನು ಪರಿಗಣಿಸುತ್ತೇವೆ ನಮಗೆ ಒಂದು ವೆಕ್ಟರ್ ಫೀಲ್ಡ್ Fಅನ್ನು ಕೊಡಲಾಗಿದೆ ಒಂದು ಸಿಲಿಂಡರ್ ನಿಂದ ಮೇಲ್ಮೈ S ಅನ್ನು ಛೇದಿಸಲಾಗಿದೆ y2z21 ಇದು ನಮ್ಮ ಸಿಲಿಂಡರ್ ಅಂದರೆ ಇದು x ಅಕ್ಷರೇಖೆಗೆ ಸಮಾನಾಂತರವಾಗಿದೆ x ಅಕ್ಷರೇಖೆಯು ಈ ಸಿಲಿಂಡರ್ ನ ಅಕ್ಷರೇಖೆ ಇಲ್ಲಿ ಕೇವಲ ಧನಾತ್ಮಕ z ಅನ್ನು ಅನುಮತಿಸಲಾಗಿದೆ ಋಣಾತ್ಮಕ ಮೌಲ್ಯದ z ಗಳನ್ನು ನಾವು ಪರಿಗಣಿಸುವುದಿಲ್ಲ ಆದ್ದರಿಂದ ಇದು ಅರ್ಧಕ್ಕೆ ಕತ್ತರಿಸಿದ ಸಿಲಿಂಡರ್ ಈ ಪ್ರಶ್ನೆಯನ್ನು ಉತ್ತರಿಸಲು ಇಲ್ಲಿ ಪರಿಸ್ಥಿತಿ ಹೀಗಿದೆ ಇದು x ಅಕ್ಷರೇಖೆ ಈ ಸಿಲಿಂಡರ್ ಅನ್ನು x0 ದಿಂದ x1 ವರೆಗೆ ಕತ್ತರಿಸಲಾಗಿದೆ ಇದು x1 ಹಾಗೂ ಇದು x0 ರೇಖೆ ಇದು ಮೇಲ್ಮೈ S ಹಾಗೂ ಮೊದಲೇ ವಿವರಿಸಿದಂತೆ ಈ ಸರ್ಫೇಸ್ ಇಂಟೆಗ್ರಲ್ ಅನ್ನು ಪಡೆಯಲು ನಾವು ಇದನ್ನು ಒಂದು ನಿರ್ದೇಶಾಂಕ ಸಮತಲ ದ ಮೇಲೆ ಪ್ರೊಜೆಕ್ಟ್ ಮಾಡುತ್ತೇವೆ ಇಲ್ಲಿ ನಾವು ಸಹಜವಾಗಿ xy ಸಮತಲದ ಮೇಲೆ ಇದನ್ನು ಪ್ರೊಜೆಕ್ಟ್ ಮಾಡುತ್ತೇವೆ ಏಕೆಂದರೆ ಬೇರೆ ಸಮತಲಗಳ ಮೇಲೆ ಪ್ರೊಜೆಕ್ಟ್ ಮಾಡಿದರೆ ಛೇದ ದಲ್ಲಿರುವ ಡಾಟ್ ಪ್ರೋಡಕ್ಟ್ 0 ಆಗುತ್ತದೆ ಈ ಸಂದರ್ಭದಲ್ಲಿ ನಾವು xy ಸಮತಲದ ಮೇಲೆ ಇದನ್ನು ಪ್ರೊಜೆಕ್ಟ್ ಮಾಡುತ್ತೇವೆ ನಮ್ಮ ಮೇಲ್ಮೈಯು fxyzC ಹಾಗಾಗಿ fxyzy2z2 1 ಇದು ಮೇಲ್ಮೈಯ ಸಮೀಕರಣ ಇದರಿಂದ ನಾವು ಹೊರ ಮುಖವಾಗಿರುವ ಲಂಬ ವನ್ನು ಕಂಡುಹಿಡಿಯಬಹುದು ಧನಾತ್ಮಕ ಚಿನ್ಹೆ ಯ ಜೊತೆಗೆ ಅದು ಹೊರಮುಖ ಲಂಬ ವಾಗಿರುತ್ತದೆ ಹಾಗೂ ಋಣಾತ್ಮಕ ಚಿನ್ಹೆ ಯನ್ನು ನಾವು ತೆಗೆದುಕೊಂಡರೆ ಅದು ಒಳಮುಖ ಲಂಬವಾಗಿರುತ್ತದೆ ಈ ಪ್ರಮಾಣದಿಂದ ನಾವು ಇದನ್ನು ತಿಳಿದುಕೊಳ್ಳಬಹುದು ಗ್ರಾಡ್ f ನ i ಕಂಪೋನೆಂಟ್ x ಸಂಬಂಧಿತ ಇದರ ಭಾಗಶಃ ವ್ಯುತ್ಪನ್ನ ಇದರ ಮೌಲ್ಯ 0 ಆದ್ದರಿಂದ i ಕಂಪೋನೆಂಟ್ 0 ಆಗುತ್ತದೆ y ಸಂಬಂಧಿತ ಇದರ ಭಾಗಶಃ ವ್ಯುತ್ಪನ್ನ ಇದು 2yj ಹಾಗೂ z ಸಂಬಂಧಿತ ಇದರ ಭಾಗಶಃ ವ್ಯುತ್ಪನ್ನ ಇದು 2zk ಹಾಗಾಗಿ ಇದು ಗ್ರಾಡ್ f ಆನಂತರ ನಾವು ಅದರ ಗಾತ್ರ ದಿಂದ ಬಾಗಿಸಬಹುದು ಇಲ್ಲಿ f2yj2zk ಆದ್ದರಿಂದ ಇದರ ಗಾತ್ರ ವು 4y2z2 y2z21ಸಿಲಿಂಡರ್ ನ ಮೇಲಿರುವುದರಿಂದ n2yj2zk4y2z22yj2zk2yjzk ಆದ್ದರಿಂದ ಹೊರ ದಿಕ್ಕಿನ ಲಂಬವು yjzk ಪ್ರೋಜೆಕ್ಟ್ ಮಾಡಿರುವ ಸಮತಲಕ್ಕೆ ಲಂಬವಾದ ವೆಕ್ಟರ್ p ಯನ್ನು ಸಂಬಂಧಿಸಿದಂತೆ ಇಲ್ಲಿ ಮೇಲ್ಮೈಯನ್ನು xy ಸಮತಲಕ್ಕೆ ಪ್ರೋಜೆಕ್ಟ್ ಮಾಡಲಾಗಿದೆ ಅಂದರೆ ಇಲ್ಲಿ p ಯು k ಗೆ ಸಮನಾಗಿದೆ ಇದು z ಅಕ್ಷರೇಖೆಯ ದಿಕ್ಕಿನಲ್ಲಿದೆ p ಯು k ಅಷ್ಟೇ ಈಗ ನಾವು d ಮೇಲ್ಮೈಯ ಮೇಲಿನ ಡಿಫರೆನ್ಷಿಯಲ್ ಅಂಶ ವನ್ನು ನಾವು ಈ ಪ್ರಮಾಣದ ಸಹಾಯದಿಂದ ಕಂಡುಹಿಡಿಯಬಹುದು ಇದು ಗ್ರಾಡ್ f ಹಾಗೂ ∇f⋅p ಇದರ ಗಾತ್ರ ಈ ಗ್ರಾಡ್ f ಮತ್ತು k ಯ ಡಾಟ್ ಪ್ರಾಡಕ್ಟ್ ಅನ್ನು ಪಡೆಯಬೇಕಿದೆ ಗ್ರಾಡ್ f ಈಗಾಗಲೇ ತಿಳಿದಿದೆ f2yj2zk ∇f∇f⋅p ಇದರ ಛೇದ ದಲ್ಲಿ ನಮಗೆ 2z ದೊರೆಯುತ್ತದೆ ಗ್ರಾಡ್ f 2yj2zk ಹಾಗೂ k ಜೊತೆ ಡಾಟ್ ಪ್ರಾಡಕ್ಟ್ ತೆಗೆದಾಗ ಎರಡನೆಯ ಕಾಂಪೊನೆಂಟ್ 2z ಉಳಿದು ಕೊಳ್ಳುವುದು ಆದ್ದರಿಂದ ಇದು 2z ಹಾಗೂ ಇದನ್ನು ನಾವು ಈಗಾಗಲೇ ನೋಡಿದ್ದೇವೆ ಗ್ರಾಡ್ f ನ ಗಾತ್ರ 2 ನಮ್ಮಲ್ಲಿ 22zಇದೆ z ಧನಾತ್ಮಕವಾಗಿರುವುದರಿಂದ ಸಂಪೂರ್ಣ ಮೌಲ್ಯ ದ ಅಗತ್ಯವಿಲ್ಲ 2 ಅನ್ನು ಕ್ಯಾನ್ಸಲ್ ಮಾಡಿದರೆ 1zಅಂದರೆ 1zdA ಉಳಿಯುತ್ತದೆ ಇಲ್ಲಿ dA xy ಸಮತಲದ ಮೇಲಿನ ಡಿಫರೆನ್ಷಿಯಲ್ ಅಂಶ Fn ಅನ್ನೂ ಪಡೆಯಬೇಕಿದೆ Fyzjz2k ಇದನ್ನು ನಮಗೆ ಕೊಡಲಾಗಿದೆ ಏಕಾಂಶ ಲಂಬ n yjzk ಜೊತೆಗೆ ಇದರ ಡಾಟ್ ಪ್ರೋಡಕ್ಟ್ ತೆಗೆಯಬೇಕಾಗಿದೆ ಈ ಡಾಟ್ ಪ್ರೋಡಕ್ಟ್ ಅನ್ನು ಲೆಕ್ಕ ಹಾಕಿದರೆ ನಮಗೆ y2zz3 ದೊರೆಯುತ್ತದೆ ಅಂದರೆ ನಾವು z ಅನ್ನು ಹೊರತೆಗೆದರೆ y2z2z ಮತ್ತು y2z2 1 ಈ ಮೇಲ್ಮೈಯ ಮೇಲೆ ನಮಗೆ ಕೇವಲ z ಸಿಗುತ್ತದೆ ನಮ್ಮಲ್ಲಿ Fnಮತ್ತು dσ ಇವೆ ಇವುಗಳ ಮೌಲ್ಯ ನಮಗೆ ತಿಳಿದಿದೆ ಹಾಗಾಗಿ ನಾವು ಈಗ ಸರ್ಫೇಸ್ ಇಂಟೆಗ್ರಲ್ ಅನ್ನು ಕಂಡುಹಿಡಿಯಬಹುದು ಈ S ನ ಮೂಲಕ ಹರಿಯುವಿಕೆಯು ∬SFndσ d ಅಂಶವು 1zdA ಹಾಗೂ ಈ Fn ಕೇವಲ z ನಾವು z ಮತ್ತು 1z ಅನ್ನು ಗುಣಿಸಿದಾಗ ಕೇವಲ 1 ಸಿಗುತ್ತದೆ ಇದನ್ನು ಪ್ರೊಜೆಕ್ಟ್ ಮಾಡಿದ ಸಮತಲದ ಮೇಲೆ ಇಂಟಿಗ್ರೇಟ್ ಮಾಡಬೇಕಿದೆ ಯಾವುದು ಪ್ರೊಜೆಕ್ಟ್ ಮಾಡಿದ ಸಮತಲ ಪ್ರೊಜೆಕ್ಟ್ ಮಾಡಿದ ಸಮತಲವು xy ಸಮತಲದ ಮೇಲಿದೆ ವಾಸ್ತವವಾಗಿ ಅದು ಆಯತಾಕಾರದಲ್ಲಿದೆ x ಇಲ್ಲಿ 0 ದಿಂದ 1 ರ ವರೆಗೆ ಈ ಬದಿಯ ಉದ್ದ 1 ಹಾಗೂ y ಕಂಪೋನೆಂಟ್ 1 ರಿಂದ 1 ರ ವರೆಗೆ ಇದರ ಉದ್ದ 2 x ದಿಕ್ಕಿನಲ್ಲಿ 1 ಹಾಗೂ y ದಿಕ್ಕಿನಲ್ಲಿ 2 ಇಲ್ಲಿ ಇದು 1 ಹಾಗೂ ಅಲ್ಲಿ ಇದು 2 ಪ್ರೊಜೆಕ್ಟ್ ಮಾಡಿದ ವಿಸ್ತೀರ್ಣವು ಈ ಆಯತಾಕಾರದ ವಿಸ್ತೀರ್ಣ ಈ ಆಯತದ ವಿಸ್ತೀರ್ಣ 2 ನಾವು Fn ನ ಮೌಲ್ಯವನ್ನು ಪಡೆಯಬೇಕು ಅದಕ್ಕೆ n ಕಂಡುಹಿಡಿಯಬೇಕು ಇದನ್ನು ನಾವು ಮೇಲ್ಮೈಯ ಸಮೀಕರಣದಿಂದ ಪಡೆಯಬಹುದು ನಮಗೆ ಈ ಡಿಫರೆನ್ಷಿಯಲ್ ಅಂಶವು ಬೇಕಾಗಿದೆ ಇದು ಸಾಮಾನ್ಯ ನಾವು ಹಿಂದಿನ ಉಪನ್ಯಾಸದಲ್ಲಿಯೂ ಇದನ್ನು ಮಾಡಿರುತ್ತೇವೆ ಈ f ಮತ್ತು ಈ p ಯ ಸಹಾಯದಿಂದ ಇದನ್ನು ಪಡೆಯಬಹುದು ನಾವು ಯಾವ ನಿರ್ದೇಶಾಂಕ ಸಮತಲವನ್ನು ಪ್ರೊಜೆಕ್ಷನ್ ಗೋಸ್ಕರ ಆಯ್ದುಕೊಂಡಿದ್ದೇವೆ ಎಂಬುದರ ಮೇಲೆ ಈ p ಯು ಅವಲಂಬಿಸಿದೆ ಆನಂತರ ಇಲ್ಲಿ ಇದು 1 ಇದು dA ಆದ್ದರಿಂದ ಈ ಹರಿಯುವಿಕೆ ಯ ಮೌಲ್ಯವು 2 ಮುಂದಿನ ಉದಾಹರಣೆಯಲ್ಲಿ ನಾವು ∬SFndσ ಈ ಇಂಟೆಗ್ರಲ್ ಅನ್ನು ಪಡೆಯಲು ಇಚ್ಚಿಸುತ್ತೇವೆ ಇಲ್ಲಿ ಈ S ಮೇಲ್ಮೈಯು 2x3y4z12 ಈ ಸಮತಲದ ಮೊದಲನೇ ಆಕ್ಟಂಟ್ ನಲ್ಲಿರುವ ಭಾಗ ನಮ್ಮಲ್ಲಿ ಈ ಸಮತಲವಿದೆ ಹಾಗೂ ನಾವು ಈ ಸಮತಲದ ಮೊದಲನೇ ಆಕ್ಟಂಟ್ ನಲ್ಲಿರುವ ಭಾಗವನ್ನು ಮಾತ್ರವೇ ಈ ಮೇಲ್ಮೈಗೆ ಪರಿಗಣಿಸುತ್ತೇವೆ ಮತ್ತೊಮ್ಮೆ ಅದೇ ಪ್ರಕ್ರಿಯೆ ಇಲ್ಲಿ ನಮಗೆ F ಅನ್ನು ಸಹ ಕೊಟ್ಟಿದ್ದಾರೆ ನಾವು Fn ಅನ್ನು ಕಂಡುಹಿಡಿಯಬೇಕು ಈ ಡಿಫರೆನ್ಷಿಯಲ್ ಅಂಶ ವನ್ನು ಪಡೆಯಬೇಕು ಇತ್ಯಾದಿ ಈ ಸಮಸ್ಯೆಯ ಉತ್ತರವನ್ನು ನಾವು f ಎಂದು ತೆಗೆದುಕೊಳ್ಳೋ ಣ ಕೊಟ್ಟಿರುವ ಮೇಲ್ಮೈಯು 2x3y4z ಇದರ ಒಂದು ಸಮತಟ್ಟಾದ ಮೇಲ್ಮೈ ಗ್ರಾಡ್ f ಅನ್ನು ಪಡೆಯಲು ನಾವು x ಸಂಬಂಧಿತ ಭಾಗಶಃ ವ್ಯುತ್ಪನ್ನ ವನ್ನು ಕಂಡುಹಿಡಿದರೆ ಅದು 2 y ಸಂಬಂಧಿತ ಭಾಗಶಃ ವ್ಯುತ್ಪನ್ನ ವು 3 z ಸಂಬಂಧಿತ ಭಾಗಶಃ ವ್ಯುತ್ಪನ್ನ ವು 4 ಆದ್ದರಿಂದ ∇f2i3j4k ಏಕಾಂಶ ಲಂಬ ಸದಿಶ ವನ್ನು ಪಡೆಯಲು f ನ ಗ್ರೇಡಿಯಂಟ್ ಗೆ ಅದರ ಗಾತ್ರ ದಿಂದ ಭಾಗಿಸಬೇಕು ಇಲ್ಲಿ 2i3j4k ಈ ವೆಕ್ಟರ್ ನ ಗಾತ್ರವು 29 ನಮಗೆ Fn ಸಹ ಕಂಡುಹಿಡಿಯಬೇಕಾಗಿದೆ ಇಲ್ಲಿ F ಅನ್ನು ಕೊಟ್ಟಿರುತ್ತಾರೆ ಹಾಗೂ n ಇಲ್ಲಿದೆ ಆದ್ದರಿಂದ ನಾವು ಈಗ Fn ಪಡೆಯಬಹುದು ಇದು 129 ಹಾಗೂ ಇದು 2 ಅಲ್ಲಿ 6 ಅಥವಾ 12 z ಇದೆ ಇಲ್ಲಿ 3 ಮತ್ತು ಅಲ್ಲಿ 6 ಇದೆ ಹಾಗಾಗಿ ಅಲ್ಲಿ ನಮಗೆ 18 ಸಿಗುತ್ತದೆ ಹಾಗೂ ನಮ್ಮಲ್ಲಿ 4 ಮತ್ತು 3 ಇವೆ ಆದ್ದರಿಂದ 12 ಹಾಗೂ ಅಲ್ಲಿಂದ ಈ y ಇದೆ ಮುಂದಿನದು ಈ ಅಂಶ d ಇದು ∇f∇f⋅kdA ಇದಕ್ಕೆ ಸಮನಾಗಿದೆ ಹಾಗಾಗಿ ನಾವು ಇದನ್ನೂ ಪಡೆಯಬೇಕಾಗಿದೆ ನಾವು f ನ ಗ್ರೇಡಿಯಂಟ್ ಅನ್ನು ಕಂಡುಹಿಡಿದಿದ್ದೇವೆ ಅದರ ಗಾತ್ರದ ಮೌಲ್ಯವನ್ನೂ ಪಡೆದಿದ್ದೇವೆ ಅದು 29 ಹಾಗೂ f ನ ಗ್ರೇಡಿಯಂಟ್ ಮತ್ತು k ಇವುಗಳ ಡಾಟ್ ಪ್ರೊಡಕ್ಟ್ ಕೂಡ ನಮ್ಮಲ್ಲಿದೆ ಇಲ್ಲಿ ನಾವು ಇನ್ನೊಮ್ಮೆ xyಸಮತಲದ ಮೇಲೆ ಪ್ರೊಜೆಕ್ಟ್ ಮಾಡುತ್ತಿದ್ದೇವೆ ಆದ್ದರಿಂದ xy ಸಮತಲದ ಲಂಬವು k ಆಗಿದೆ ಇಲ್ಲಿ ನಮಗೆ yz ಸಮತಲ ಅಥವಾ zx ಸಮತಲದ ಮೇಲೆಯೂ ಕೂಡ ಪ್ರೊಜೆಕ್ಟ್ ಮಾಡುವ ಸಾಧ್ಯತೆಗಳಿವೆ ನಾವು xy ಸಮತಲವನ್ನು ಪರಿಗಣಿಸಿರುವ ಕಾರಣ ಇಲ್ಲಿ ನಾವು k ಯನ್ನು ತೆಗೆದುಕೊಂಡಿದ್ದೇವೆ ನಾವು ಬೇರೆ ನಿರ್ದೇಶಾಂಕ ಸಮತಲವನ್ನು ಪರಿಗಣಿಸಿದ್ದೇ ಆದರೆ ಅದಕ್ಕೆ ತಕ್ಕಂತೆ ಈ ವೆಕ್ಟರ್ p ಯನ್ನು ಇಲ್ಲಿ ತೆಗೆದುಕೊಂಡಿರುವ k ಇಂದ ಬದಲಾಯಿಸಬೇಕಾಗುತ್ತದೆ ಸರಿ ಸಾಮಾನ್ಯವಾಗಿ ನಾವು ಏಕಾಂಶ ಸದಿಶಅನ್ನು ಹಾಟ್ ನಿಂದ ಸೂಚಿಸುತ್ತೇವೆ ಈ p ಯನ್ನು k ಎಂದು ಪರಿಗಣಿಸಿ ನಮಗೆ 294dA ಈ ಅಂಶ ದೊರೆಯುತ್ತದೆ ಈಗ ಮುಂದಿನ ವಿಷಯಕ್ಕೆ ಹೋಗೋಣ ಮೊದಲೇ ಹೇಳಿದಂತೆ ನಾವು xy ಸಮತಲದ ಮೇಲೆ ಪ್ರೋಜೆಕ್ಟ್ ಮಾಡುತ್ತಿದ್ದೇವೆ ಏನು xy ಸಮತಲದ ಮೇಲಿನ ಪ್ರೊಜೆಕ್ಷನ್ ಸಂದರ್ಭ ಹೀಗಿದೆ 2x3y4z12 ಇದು ನಮ್ಮ ಸಮತಲ ಇದನ್ನು xz ಸಮತಲದ ಮೇಲೆ ಅಥವಾ yz ಸಮತಲದ ಮೇಲೆ ಪ್ರೊಜೆಕ್ಟ್ ಮಾಡಬಹುದು ಈ ಸಂದರ್ಭದಲ್ಲಿ ನಾವು ಇದನ್ನು xy ಸಮತಲದ ಮೇಲೆ ಪ್ರೊಜೆಕ್ಟ್ ಮಾಡುತ್ತಿದ್ದೇವೆ ಈ ಪ್ರೊಜೆಕ್ಷನ್ ಒಂದು ತ್ರಿಕೋನಾಕಾರದಲ್ಲಿದೆ ಎಂಬುದನ್ನು ನೀವು ಕಾಣಬಹುದು ಅಂದರೆ ಪ್ರೊಜೆಕ್ಷನ್ R x ಅಕ್ಷರೇಖೆ y ಅಕ್ಷರೇಖೆಗಳಿಂದ ಸುತ್ತುವರಿಯಲ್ಪಟ್ಟಿದೆ ಈಗಾಗಲೇ ಪ್ರೊಜೆಕ್ಟ್ ಮಾಡಿರುವುದರಿಂದ ಇಲ್ಲಿಂದ z ಮೌಲ್ಯ 0 ಆಗುತ್ತದೆ ಹಾಗೂ ನಾವು 2x3y12 ಈ ಸಮೀಕರಣವನ್ನು ಪಡೆಯುತ್ತೇವೆ ಇದು 2 ಅಕ್ಷರೇಖೆ ಗಳನ್ನು ಜೋಡಿಸುವ ರೇಖೆಯಾಗಿದೆ ಈಗ ಪ್ರೊಜೆಕ್ಷನ್ ನ ಈ ಸನ್ನಿವೇಶವಿದೆ ಇದು x ಅಕ್ಷರೇಖೆ ಇದು y ಅಕ್ಷರೇಖೆ ಹಾಗೂ ಇದು 2x3y12 ರೇಖೆ ಈ ತ್ರಿಕೋನಾಕಾರದ ಮೇಲ್ಮೈ ಯ ಮೇಲೆ ನಾವು ಇಂಟಿಗ್ರೇಟ್ ಮಾಡುತ್ತೇವೆ Fn ಹೀಗಿದೆ ನಾವು ಈಗಾಗಲೇ ಪಡೆದಿರುವ ಇದರ ಮೌಲ್ಯ 12912z1812y ನಮಗೆ ಕೊಟ್ಟಿರುವ ಮೇಲ್ಮೈಯ ಈ ಅಂಶದ ಮೌಲ್ಯವನ್ನೂ ನಾವು ಪಡೆದಿದ್ದೇವೆ ಅದು dσ294dA ಈ ಎಲ್ಲಾ ಮೌಲ್ಯಗಳನ್ನು ಪಡೆದ ಮೇಲೆ ನಾವೀಗ ಈ ಫ್ಲಕ್ಸ್ ಇಂಟೆಗ್ರಲ್ ಅನ್ನು ಕಂಡುಹಿಡಿಯಲು ಸಿದ್ದರಿದ್ದೇವೆ ನಾವು ಇಂಟಿಗ್ರೇಟ್ ಮಾಡಬೇಕಾಗಿರುವ ಪ್ರೊಜೆಕ್ಟ್ ಮಾಡಿದ ಪ್ರದೇಶವನ್ನೂ ವಿವರಿಸಿದ್ದೇವೆ ಈಗ ನಾವು ಡಬಲ್ ಇಂಟೆಗ್ರಲ್ ಅನ್ನು ಇಂಟಿಗ್ರೇಟ್ ಮಾಡುತ್ತೇವೆ ಈ ಇಂಟೆಗ್ರಲ್ ಪ್ರೊಜೆಕ್ಟ್ ಮಾಡಿರುವ ಈ ಪ್ರದೇಶ R ನ ಮೇಲಿದೆ ನಮಗೆ Fn12912z1812y ಎಂದು ಗೊತ್ತು xy ಸಮತಲದ ಮೇಲೆ ಪ್ರೊಜೆಕ್ಟ್ ಮಾಡಿರುವುದರಿಂದ ಮೇಲ್ಮೈಯ ಸಮೀಕರಣದಿಂದ z ಅನ್ನು ಬದಲಿಸುತ್ತೇವೆ ನಮಗೆ 4z12 2x 3y ಈ ಸಮೀಕರಣ ಸಿಗುತ್ತದೆ ಈ 12zಅನ್ನು 3×4z ಆಗಿ ಬರೆದು 4zಅನ್ನು ಈ ಸಮೀಕರಣವನ್ನು ಉಪಯೋಗಿಸಿ 12 2x 3y ಇದರಿಂದ ಬದಲಾಯಿಸುತ್ತೇವೆ ಆಗ ನಮಗೆ 1812y ಸಿಗುತ್ತದೆ ಹಾಗೂ ಡಿಫರೆನ್ಷಿಯಲ್ ಅಂಶ dσ ವನ್ನು 294dA ಇದರಿಂದ ಬದಲಾಯಿಸಬಹುದು ಈಗ ನಮ್ಮಲ್ಲಿ ಒಂದು ಸರಳವಾದ ಡಬಲ್ ಇಂಟೆಗ್ರಲ್ ಇದೆ ಅದನ್ನು ಕೊಟ್ಟಿರುವ ಪ್ರದೇಶ R ನ ಮೇಲೆ ಇಂಟಿಗ್ರೇಟ್ ಮಾಡುತ್ತೇವೆ ಮಿತಿ ಯ ವಿಷಯಕ್ಕೆ ಬಂದರೆ ಮೊದಲು ನಾವು ಮಿತಿ ಯನ್ನು ಸೂಚಿಸಬೇಕು ಇದನ್ನು ಸರಳಗೊಳಿಸಿದರೆ ನಮಗೆ 14∬R54 6x3ydA ಈ ಪ್ರಮಾಣ ದೊರೆಯುತ್ತದೆ ಈಗ ಮಿತಿಗೆ ಸಂಬಂಧ ಪಟ್ಟಂತೆ ಮೊದಲು ನಾವು yಯ ಮಿತಿಯ ಬಗ್ಗೆ ತಿಳಿಯೋಣ ಇಲ್ಲಿ y 0 ದಿಂದ 12 2x3 ವರೆಗೆ ಹಾಗೂ x 0 ದಿಂದ ಇಲ್ಲಿಂದ ಸಿಗುವ ಇದರ ವರೆಗೆ ಬದಲಾಗುತ್ತದೆ ನಾವು y0ಹಾಕಿದರೆ ನಮಗೆ 2x12ದೊರೆಯುತ್ತದೆ ಅಂದರೆ x6 ಈ ಬಿಂದು 60 ಆದ್ದರಿಂದ x 0 ದಿಂದ 6 ರ ವರೆಗೆ ಹಾಗೂ y 0 ದಿಂದ ಈ ರೇಖೆಯ ವರೆಗೆ ಬದಲಾಗುತ್ತದೆ ಇಲ್ಲಿ y ಗೆ 12 2x3 ಈ ಮೌಲ್ಯವನ್ನು ಪಡೆದಿದ್ದೇವೆ ಈ ಡಬಲ್ ಇಂಟೆಗ್ರಲ್ ನ ಮೌಲ್ಯವನ್ನು ಕಂಡುಹಿಡಿಯಬಹುದು ಅದು 138 ಆಗಿದೆ ಈ ಸರಳವಾದ ಡಬಲ್ ಇಂಟೆಗ್ರಲ್ ನ ಮೌಲ್ಯವನ್ನು ಕಂಡುಹಿಡಿಯುವ ವಿಧಾನವನ್ನು ನಾವು ಇಂಟೆಗ್ರಲ್ ಕ್ಯಾಲ್ಕುಲಸ್ ನಲ್ಲಿ ಮೊದಲೇ ತಿಳಿದುಕೊಂಡಿದ್ದೇವೆ ಸರಿ ಈಗ S ನ ಮೇಲೆ ಸರ್ಫೇಸ್ ಇಂಟೆಗ್ರಲ್ ನ ಮೌಲ್ಯವನ್ನು ಪಡೆಯುವ ಇನ್ನೊಂದು ಉದಾಹರಣೆ ಇಲ್ಲಿ S ಒಂದು ಸಿಲಿಂಡರ್ ನ ಮೇಲ್ಮೈ ಯ ಒಂದು ಭಾಗ ಇನ್ನೊಮ್ಮೆ ನಮ್ಮಲ್ಲಿ x2y236 ಈ ಸಿಲಿಂಡರ್ ಇದೆ ಇದರ ಅಕ್ಷರೇಖೆಯು z ಅಕ್ಷರೇಖೆ ಗೆ ಸಮಾನಾಂತರವಾಗಿದೆ ಇಲ್ಲಿ z 0 ದಿಂದ 4 ರ ವರೆಗೆ ಬದಲಾಗುತ್ತದೆ ಹಾಗೂ ಇದು ಮೊದಲನೆಯ ಆಕ್ಟಂಟ್ ನಲ್ಲಿದೆ ಈಗ ನಾವು ∬SFndσ ಇದನ್ನು ಕಂಡುಹಿಡಿಯಬೇಕು ಇಲ್ಲಿ Fz2ixyj y2k ನಾವು fxyzx2y2 ಈ ಫಂಕ್ಷನ್ ಅನ್ನು ತೆಗೆದುಕೊಳ್ಳೋಣ ನೀವು fxyzx2y2 36 ಎಂದೂ ತೆಗೆದುಕೊಳ್ಳಬಹುದು ಆದರೆ ಇಲ್ಲಿ ಉದಾಹರಣೆಗೆ f ನ ಗ್ರೇಡಿಯಂಟ್ನ ಮೌಲ್ಯ ಕಂಡುಹಿಡಿಯಲು 36 ಯಾವುದೇ ಪಾತ್ರ ವಹಿಸುವುದಿಲ್ಲ ಇಲ್ಲಿ ಸನ್ನಿವೇಶವು ಹೀಗಿದೆ ಇಲ್ಲಿ x ಅಕ್ಷರೇಖೆ ಇದೆ y ಅಕ್ಷರೇಖೆ ಇದೆ z ಅಕ್ಷರೇಖೆ ಇದೆ ಇದು z ಅಕ್ಷರೇಖೆ ಯ ಉದ್ದಕ್ಕೂ ಇರುವ ಸಿಲಿಂಡರ್ ಇದು z0 ದಿಂದ z4 ವರೆಗೆ ಬದಲಾಗುತ್ತದೆ ಹಾಗೂ ∇f2xi2yj ಎಂಬುದೂ ನಮಗೆ ತಿಳಿದಿದೆ ಮತ್ತು ಈ f ನ ಸಂಪೂರ್ಣ ಮೌಲ್ಯ 4x24y2 ಹಾಗೂ x2y236 4×3612 ಆದ್ದರಿಂದ f12 ಗ್ರಾಡ್ f ಅನ್ನು ಅದರ ಗಾತ್ರ ದಿಂದ ಭಾಗಿಸಿದರೆ ನಮಗೆ ಏಕಾಂಶ ಲಂಬ ಸದಿಶ ಸಿಗುತ್ತದೆ ಅದರ ಗಾತ್ರವು 12 ಆದ್ದರಿಂದ n∇f∇f1122xi2yj ಇದು 16xiyj ಈ ಸಿಲಿಂಡರ್ ನ ಮೇಲ್ಮೈ z ದಿಕ್ಕಿನಲ್ಲಿ ಇರುವುದರಿಂದ ಇದನ್ನು ಸ್ವೇಚ್ಛಾನುಸಾರ ಆಯ್ಕೆ ಮಾಡಿದ ಯಾವುದೇ ನಿರ್ದೇಶಾಂಕ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡುವ ಸಾಧ್ಯತೆ ಇಲ್ಲ ಏಕೆಂದರೆ ಉದಾಹರಣೆಗೆ ನಾವು xyಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿದರೆ ಏನಾಗುತ್ತದೆ xy ಸಮತಲದಲ್ಲಿ pಯು xy ಸಮತಲಕ್ಕೆ ಲಂಬವಾಗಿ ಇರುತ್ತದೆ ಹಾಗಾಗಿ ಅದು k ಆಗಿದೆ ಅಲ್ಲಿ ಬೇಕಾಗಿರುವ n ಮತ್ತು k ಯ ಡಾಟ್ ಪ್ರೊಡಕ್ಟ್ ಅನ್ನು ತೆಗೆದಾಗ ನಮಗೆ 0 ಸಿಗುತ್ತದೆ ಇದು ಇಂಟೆಗ್ರಾಂಡ್ ನ ಛೇದ ದಲ್ಲಿ ಬರುತ್ತದೆ ಆದ್ದರಿಂದ ಇದು ಅಸಾಧ್ಯವಾದ ಪರಿಸ್ಥಿತಿ ಹಾಗೂ x y ಸಮತಲ ದ ಮೇಲೆ ಸಿಲಿಂಡರ್ ನ ಪ್ರೊಜೆಕ್ಷನ್ ಒಂದು ವೃತ್ತವಾಗಿದೆ ಅದು ಒಂದು ಮೇಲ್ಮೈ ಅಲ್ಲ ಆದ್ದರಿಂದ ಯಾವುದೇ ರೀತಿಯಲ್ಲಿ ಈ ಸೂತ್ರವು ನಡೆಯುವುದಿಲ್ಲ ಆದ್ದರಿಂದ x y ಸಮತಲ ದ ಮೇಲೆ ಪ್ರೊಜೆಕ್ಷನ್ ಸಾಧ್ಯವಿಲ್ಲ ಅಂದರೆ ನಾವು ಪ್ರೊಜೆಕ್ಟ್ ಮಾಡಲು ಯಾವುದೇ ನಿರ್ದೇಶಾಂಕ ಸಮತಲವನ್ನು ಸ್ವೇಚ್ಛಾನುಸಾರ ಆಯ್ದುಕೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ಇಲ್ಲಿ ನಾವು xz ಸಮತಲ ಅಥವಾ yz ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿ ಆಮೇಲೆ ಅದರ ಮೌಲ್ಯವನ್ನು ಪಡೆಯಬಹುದು ಈಗ ನಮ್ಮಲ್ಲಿ ಏನೇನಿದೆ ಸಂಕ್ಷೇಪಿಸಿ ಹೇಳಬೇಕೆಂದರೆ ಮೊದಲನೆಯದಾಗಿ ಗ್ರಾಡ್ f ನ ಮೌಲ್ಯವನ್ನು ಪಡೆದಿದ್ದೇವೆ ಅದು 2xiyj ಅದರ ಸಂಪೂರ್ಣ ಮೌಲ್ಯ 12 ನಮಗೆ F ಅನ್ನು ಕೊಡಲಾಗಿದೆ ಹಾಗೂ ಏಕಾಂಶ ಲಂಬ ಸದಿಶ ವು 16xiyj ಆದ್ದರಿಂದ f ನ ಗ್ರೇಡಿಯಂಟ್ ಹಾಗೂ pಯನ್ನು ಬಳಸಿ ಮೇಲ್ಮೈಯ ಅಂಶ d ದ ಮೌಲ್ಯವನ್ನು ಕಂಡುಹಿಡಿಯಬಹುದು ಇಲ್ಲಿ ∇f2xi2yj ನಾವು ಇಲ್ಲಿ yz ಸಮತಲದ ಮೇಲೆ ಪ್ರೊಜೆಕ್ಷನ್ ತೆಗೆದರೆ p ಯು i ಆಗುತ್ತದೆ ಇದನ್ನು ನಾವು xz ಸಮತಲದ ಮೇಲೆಯೂ ಕೂಡ ಮಾಡಬಹುದು ಆದರೆ ಅದು ಅಪ್ರಸ್ತುತ ಆದ್ದರಿಂದ ಇಲ್ಲಿ ನಾವು yz ಸಮತಲವನ್ನು ಪರಿಗಣಿಸಿದ್ದೇವೆ ಹಾಗಾಗಿ ಇಲ್ಲಿ pi ಈಗ ನಮ್ಮಲ್ಲಿ p ಕೂಡ ಇದೆ ಇಲ್ಲಿ d ∇f∇f ನಾವು ∇f2xi2yj ಎಂದೂ ∇f12 ಎಂದೂ ಬದಲಾಯಿಸಿದ್ದೇವೆ ಪ್ರೊಜೆಕ್ಟ್ ಮಾಡಿರುವ ಸಮತಲದ ಲಂಬವಾದ ಈ ಏಕಾಂಶ ಸದಿಶ p ಯನ್ನು ನಾವು i ಎಂದು ತೆಗೆದುಕೊಂಡಿದ್ದೇವೆ ಡಾಟ್ ಪ್ರೊಡಕ್ಟ್ ನ ಮೌಲ್ಯ 2x ಹಾಗೂ ಅದರ ಗಾತ್ರ ಕೂಡ 2x ಅಂದರೆ ಇಲ್ಲಿ 6xdA ಇದೆ ಸರಿ ಈಗ ನಮ್ಮಲ್ಲಿರುವ ಮಾಹಿತಿಯಿಂದ ∬SFndσ ಈ ಸರ್ಫೇಸ್ ಇಂಟೆಗ್ರಲ್ ನ ಮೌಲ್ಯವನ್ನು ಪಡೆಯಬಹುದು ಅದಕ್ಕೆ ನಾವು ಮೊದಲು Fn ಇದನ್ನು ಲೆಕ್ಕ ಹಾಕಬೇಕು ಅಂದರೆ ಇಲ್ಲಿ 16 ಇದೆ ಹಾಗೂ xz2xy2 ಇದೆ ಆದ್ದರಿಂದ 16xz2xy2dσಸಿಗುತ್ತದೆ ಇದರಲ್ಲಿ d ದ ಮೌಲ್ಯವನ್ನು 6xdAಎಂದು ನಾವು ನೋಡಿದ್ದೇವೆ ಹಾಗೂ ನಾವು yz ಸಮತಲದ ಮೇಲೆ ಪ್ರೊಜೆಕ್ಟ್ ಮಾಡುತ್ತಿದ್ದೇವೆ ಈ ಪ್ರೊಜೆಕ್ಷನ್ ಅನ್ನು ಪುನಃ ನೋಡಿದರೆ ಅದು ಆಯತಾಕಾರದಲ್ಲಿ ಇದೆ ಏಕೆಂದರೆ ಹಿಂದೆ ಮಾಡಿರುವ ಒಂದು ಉದಾಹರಣೆಯಲ್ಲಿ ಈಗಾಗಲೇ ನಾವಿದನ್ನು ನೋಡಿದ್ದೇವೆ ನಮ್ಮಲ್ಲಿ ಒಂದು ಸಿಲಿಂಡರ್ ಇದೆ ಮತ್ತು ನಾವು ಅದನ್ನು yzಸಮತಲದ ಮೇಲೆ ಪ್ರೊಜೆಕ್ಟ್ ಮಾಡುತ್ತಿದ್ದೇವೆ ಅದು ಇಲ್ಲಿ ಒಂದು ಆಯತಾಕಾರ ಆಗಿರುತ್ತದೆ ಉದಾಹರಣೆಗೆ ನಾವು xz ಸಮತಲವನ್ನು ಆಯ್ಕೆ ಮಾಡಿದ್ದರೂ ಇದು ಒಂದು ಆಯತಾಕಾರ ಆಗಿರುತ್ತಿತ್ತು ಅದರಲ್ಲಿ z 0 ದಿಂದ 4 ರ ವರೆಗೆ ಬದಲಾಗುತ್ತಿತ್ತು x ನಿರ್ದೇಶಾಂಕವನ್ನು ಕೂಡ ನಾವು ಕಂಡುಹಿಡಿಯಬಹುದು ಈಗ ನಾವು ಮಿತಿ ಗಳನ್ನು ನೋಡೋಣ z ನ ಮಿತಿಗಳು 0 ಮತ್ತು 4 ಹಾಗೂ y ಯ ಮಿತಿಗಳನ್ನು ನಾವು y ಅಕ್ಷರೇಖೆಯಿಂದ ಪಡೆಯಬಹುದು yz ಸಮತಲದ ಮೇಲೆ ಪ್ರೊಜೆಕ್ಟ್ ಮಾಡಿದಾಗ ಇವು y ಯ ಮಿತಿಗಳು xz ಸಮತಲಕ್ಕೂ ನಾವು ಇದೇ ರೀತಿಯಾಗಿ ಮುಂದುವರಿಯಬಹುದು ಇಲ್ಲಿ y ಯು 0 ದಿಂದ 6 ವರೆಗೆ ಚಲಿಸುತ್ತಿದೆ ಈಗ ನಾವು ಇದರ ಮೌಲ್ಯ ಕಂಡು ಹಿಡಿಯುತ್ತೇವೆ y ಯ ಮೇಲೆ ಇಂಟಿಗ್ರೇಟ್ ಮಾಡಿದರೆ ನಮಗೆ have y33z2y ಸಿಗುತ್ತದೆ ಇದರ ಮೌಲ್ಯವನ್ನು ಪಡೆದ ಮೇಲೆ ನಾವು z ನ ಮೇಲೆ ಇಂಟಿಗ್ರೇಟ್ ಮಾಡಿ ಅದರ ಮೌಲ್ಯವನ್ನು ಕಂಡು ಹಿಡಿಯುತ್ತೇವೆ ಕೊನೆಯಲ್ಲಿ ನಮಗೆ ಈ ಪ್ರಶ್ನೆಯ ಉತ್ತರವಾಗಿ 416 ಸಿಗುತ್ತದೆ ಈ ಉಪನ್ಯಾಸವನ್ನು ಸಿದ್ಧಗೊಳಿಸಲು ಈ ಎಲ್ಲಾ ಉಲ್ಲೇಖಗಳನ್ನು ಉಪಯೋಗಿಸಲಾಗಿದೆ ಸಂಕ್ಷಿಪ್ತವಾಗಿ ನಾವು ಸರ್ಫೇಸ್ ಇಂಟೆಗ್ರಲ್ ನ ವಿಷಯ ಅಧ್ಯಯನ ಮಾಡಿದೆವು ಅದರಲ್ಲೂ ಮುಖ್ಯವಾಗಿ ∬SFndσ S ನ ಮೇಲೆ n ನ ದಿಕ್ಕಿನಲ್ಲಿ ಹರಿಯುವಿಕೆ ಅಥವಾ n ನ ದಿಕ್ಕಿನಲ್ಲಿ Fನ ಕಂಪೋನೆಂಟ್ ಇದರ ಇಂಟಿಗ್ರೇಷನ್ಅನ್ನುಅಭ್ಯಸಿಸಿದೆವು ಅದರ ಹಲವಾರು ಉಪಯೋಗಗಳಿವೆ ಅವುಗಳಲ್ಲಿ ಕೆಲವನ್ನು ಈಗಾಗಲೇ ಈ ಉಪನ್ಯಾಸದಲ್ಲಿ ಹೆಸರಿಸಿದ್ದೇವೆ ಹಾಗೂ ಇವುಗಳ ಮೌಲ್ಯಗಳನ್ನು ಹೇಗೆ ಕಂಡುಹಿಡಿಯಬೇಕು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ವಿಧಾನವೇ ಇದರ ಮೂಲ ಮಾದರಿ ಎಂದು ವಿವರಿಸಿದ್ದೇವೆ ವಾಸ್ತವವಾಗಿ ಈ d ದ ಬದಲಾಗಿ ನಾವು ∇f∇f⋅pdA ಇದನ್ನು ಬಳಸುತ್ತೇವೆ ಇಲ್ಲಿ p ಯು ಪ್ರೊಜೆಕ್ಟ್ ಮಾಡಿರುವ ಸಮತಲಕ್ಕೆ ಲಂಬವಾಗಿದೆ ದತ್ತ ಮೇಲ್ಮೈಯನ್ನು ನಾವು ನಿರ್ದೇಶಾಂಕ ಸಮತಲಗಳಲ್ಲಿ ಒಂದಕ್ಕೆ ಪ್ರೊಜೆಕ್ಟ್ ಮಾಡಬೇಕು ಯಾವ ಸಮತಲಕ್ಕೆ ಮಾಡಬೇಕೆಂಬುದು ∇f⋅p ಇದು 0 ಆಗಿರಬಾರದು ಎಂಬ ನಿಯಮದ ಮೇಲೆ ಅವಲಂಬಿಸಿದೆ ಇಲ್ಲಿ ∇f ಮೇಲ್ಮೈಗೆ ಲಂಬವಾಗಿದೆ ಆದ್ದರಿಂದ ಮೇಲ್ಮೈಗೆ ಇರುವ ಲಂಬವು ಪ್ರೊಜೆಕ್ಟ್ ಮಾಡಿರುವ ಸಮತಲದ ಲಂಬಕ್ಕೆ ಲಂಬವಾಗಿ ಇರಬಾರದು ಇಲ್ಲದಿದ್ದರೆ ಇದು 0 ಆಗುತ್ತದೆ ಆಗ ನಾವು ಈ ಸೂತ್ರವನ್ನು ಬಳಸುವ ಹಾಗಿಲ್ಲ ಆದ್ದರಿಂದ ನಾವು ಈ ಡಾಟ್ ಪ್ರೋಡಕ್ಟ್ 0 ಆಗದಂತೆ ಯಾವ ಪ್ರೋಜಕ್ಷನ್ ಅನುಕೂಲವಾಗಿದೆ ಎಂದು ನೋಡಿಕೊಂಡು ಏರಿಯಾ ಇಂಟೆಗ್ರಲ್ ನ ಮೌಲ್ಯ ಕಂಡು ಹಿಡಿಯುತ್ತೇವೆ ಈ ಸರ್ಫೇಸ್ ಇಂಟೆಗ್ರಲ್ ಅನ್ನು ನಾವು ಈಗಾಗಲೇ ಕಲಿತಿರುವ ಸರಳವಾದ ಡಬಲ್ ಇಂಟೆಗ್ರಲ್ ಆಗಿ ಪರಿವರ್ತಿಸುತ್ತೇವೆ ಈ ಸರಳೀಕರಣದಿಂದ ಸರ್ಫೇಸ್ ಇಂಟೆಗ್ರಲ್ ಮೌಲ್ಯವನ್ನು ಕಂಡುಹಿಡಿಯುವ ಇನ್ನೂ ಒಂದು ಸರಳವಾದ ಸೂತ್ರವನ್ನು ಪಡೆಯುತ್ತೇವೆ ಇಲ್ಲಿವರೆಗೆ ನಾವು ಲೈನ್ ಇಂಟೆಗ್ರಲ್ ಹಾಗೂ ಸರ್ಫೇಸ್ ಇಂಟೆಗ್ರಲ್ ಗಳನ್ನು ಕಲಿತಿದ್ದೇವೆ ಕಳೆದ 3 ಉಪನ್ಯಾಸಗಳಲ್ಲಿ ಮೊದಲನೆಯದು ಲೈನ್ ಇಂಟೆಗ್ರಲ್ ಗೆ ಮೀಸಲಾಗಿತ್ತು ಹಾಗೂ ಉಳಿದೆರಡು ಸರ್ಫೇಸ್ ಇಂಟೆಗ್ರಲ್ ವಿಷಯದ ಮೇಲೆ ಕೇಂದ್ರೀಕರಿಸಿತ್ತು ಮುಂದಿನ ಉಪನ್ಯಾಸವು ಲೈನ್ ಇಂಟೆಗ್ರಲ್ ಅನ್ನು ಸರ್ಫೇಸ್ ಇಂಟೆಗ್ರಲ್ ಗೆ ಪರಿವರ್ತಿಸುವ ವಿಷಯವಾಗಿ ಇರಲಿದೆ ನಾವು ಈಗಾಗಲೇ ಗ್ರೀನ್ಸ್ ಥಿಯರಂ Green's theorem ಅನ್ನು ವಿವರವಾಗಿ ತಿಳಿದಿದ್ದೇವೆ ಹಾಗೂ ಅದರಲ್ಲಿ ಈ ರೀತಿಯ ಪರಿವರ್ತನೆಯನ್ನು ನೋಡಿದ್ದೇವೆ ಎಂದು ನಿಮಗೆ ನೆನಪಿರಬಹುದು ಆ ಪ್ರಮೇಯದಲ್ಲಿ ನಾವು ಲೈನ್ ಇಂಟೆಗ್ರಲ್ ಅನ್ನು ಡಬಲ್ ಇಂಟೆಗ್ರಲ್ ಗೆ ಪರಿವರ್ತಿಸಿದ್ದೆವು ಈಗ ನಮಗೆ ಡಬಲ್ ಇಂಟೆಗ್ರಲ್ ಗಿಂತ ಹೆಚ್ಚು ಸಾರ್ವತ್ರಿಕವಾದ ಇಂಟೆಗ್ರಲ್ ನ ಕಲ್ಪನೆಯಿದೆ ಆದ್ದರಿಂದ ನಾವು ಈ ಗ್ರೀನ್ಸ್ ಥಿಯರಂ Green's theorem ಅನ್ನು ಸಾರ್ವತ್ರೀಕರಣಗೊಳಿಸುವ ಸ್ಟೋಕ್ಸ್ ಥಿಯರಂ Stokes theorem ಅನ್ನು ಮುಂದಿನ ಉಪನ್ಯಾಸದಲ್ಲಿ ಚರ್ಚಿಸಲಿದ್ದೇವೆ ಈ ಉಪನ್ಯಾಸವು ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗಮನವಿಟ್ಟು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು